ಪ್ರೊಫೆಸರ್ 1 ನಾನು ನಿಮಗೆ ಗೊತ್ತ ಹಾಯ್ ನಾನು ಬಾಲಾ ಪ್ರೊಫೆಸರ್ 2 ಹೇ ನಾನು ಅಶ್ವಿನ್ ಪ್ರೊಫೆಸರ್ 1 ನಾನು ನಿಮ್ಮ ವ್ಯಕ್ತಿಯನ್ನು ಗುರುತಿಸಲಿಲ್ಲ ನಿಮ್ಮ ಪ್ರವಾಸ ಹೇಗಿತ್ತು ಪ್ರೊಫೆಸರ್ 2 ಟ್ರಿಪ್ ಅದ್ಭುತವಾಗಿತ್ತು ನಿಖರವಾಗಿ 8 ವಾರಗಳಾಗಿದ್ದವು ನಾನು ಹೊರಟು ವಿನ್ಯಾಸ ಚಿಂತನೆಯ ಕೋರ್ಸ್ ಹೇಗೆ ನಡೆಯಿತು ನೀವು ನನಗೆ ಒಳ್ಳೆಯದನ್ನೇ ಮಾಡಿದ್ದೀರಾ ನೀವು ಏನು ಮಾಡುತ್ತಿದ್ದೀರಿ ಗೈಸ್ ನೀವು ಪ್ರಯಾಣಿಸುತ್ತಿದ್ದೀರಾ ಅಥವಾ ನೀವು ವಿನ್ಯಾಸ ಚಿಂತನೆಯ ಬಗ್ಗೆ ಯೋಚಿಸುತ್ತಿದ್ದೀರಾ ಏನಾಗುತ್ತಿದೆ ಹಾಗಾಗಿ ವಿಷಯಗಳು ಉತ್ತಮವಾಗಿ ನಡೆದಂತೆ ತೋರುತ್ತಿದೆ ಪ್ರೊಫೆಸರ್ 1 ಹೌದು ಪ್ರೊಫೆಸರ್ 2 ಹಾಗಾಗಿ ನನ್ನ ಬಳಿ ಒಂದು ಉಪಾಯವಿದೆ ಪ್ರೊಫೆಸರ್ 1 ದಯವಿಟ್ಟು ಹೇಳಿ ಪ್ರೊಫೆಸರ್ 2 ಹಲವಾರು ಜನರು ಇದನ್ನು ಎಲ್ಲ ಕಡೆಯಿಂದಲೂ ಕೇಳುತ್ತಿದ್ದಾರೆ ಅವರು ಬಹುಶಃ ಬಹಳಷ್ಟು ಕಲಿತಿದ್ದಾರೆ ನಾವು ಅವರಲ್ಲಿ ಕೆಲವರನ್ನು ಇಲ್ಲಿಗೆ ಕರೆತಂದು ಮುಖಾಮುಖಿಯಾಗಿ ಕಾರ್ಯಾಗಾರವನ್ನು ನಡೆಸಿದರೆ ಮತ್ತು ವಾಸ್ತವವಾಗಿ ಅವರು ಏನನ್ನಾದರೂ ಮಾಡಬಹುದಿತ್ತು ಪ್ರೊಫೆಸರ್ 1 ಅದು ಒಳ್ಳೆಯ ಉಪಾಯ ಅದು ನಿಜಕ್ಕೂ ಒಳ್ಳೆಯ ಉಪಾಯ ಅವರು ಏನು ಮಾಡಬೇಕೆಂದು ನೀವು ಬಯಸುತ್ತೀರಿ ಪ್ರೊಫೆಸರ್ 2 ಆದ್ದರಿಂದ ನೀವು ಈ ಕೆಲವು ವಿಚಾರಗಳನ್ನು ಕಾರ್ಯರೂಪಕ್ಕೆ ತರಲು ಮತ್ತು ಮುಖಾಮುಖಿ ವಿನ್ಯಾಸ ಚಿಂತನೆ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಹೊಂದಿದ್ದರೆ ನಾವು ಏನು ಮಾಡಬೇಕು ಮೊದಲು 2 ಪುಟಗಳ ಬರೆಯುವಿಕೆ 2 ಪುಟಗಳ ಪ್ರಸ್ತಾಪದೊಂದಿಗೆ ಬರಬೇಕು ವಿನ್ಯಾಸದ ಆಲೋಚನಾ ವಿಧಾನವನ್ನು ಬಳಸಿಕೊಂಡು ನೀವು ವಿನ್ಯಾಸಗೊಳಿಸಲು ಬಯಸುವ ಯಾವುದನ್ನಾದರೂ ನೀವು ಯೋಚಿಸುತ್ತೀರಿ ಅದು ಏನು ಎಂದು ನೀವು ವಿವರಿಸುತ್ತೀರಿ ಮತ್ತು ನೀವು ಯೋಚಿಸುತ್ತಿರುವ ಆ ವಸ್ತುವನ್ನು ಅಥವಾ ಕಲ್ಪನೆಯನ್ನು ವಿನ್ಯಾಸಗೊಳಿಸಲು ನೀವು ವಿನ್ಯಾಸ ಚಿಂತನೆಯ ವಿಧಾನವನ್ನು ಹೇಗೆ ಬಳಸುತ್ತೀರಿ ಎಂದು ವಿವರಿಸುತ್ತೀರಿ ಸರಿಯೇ ಆದ್ದರಿಂದ ಏನನ್ನಾದರೂ ವಿನ್ಯಾಸಗೊಳಿಸಲು ಈ ಕೋರ್ಸ್ನಲ್ಲಿ ನೀವು ಆಲಿಸಿದ ಪರಿಕಲ್ಪನೆಗಳನ್ನು ನೀವು ಹೇಗೆ ಬಳಸಬಹುದು ಎಂಬುದರ ಕುರಿತು 2 ಪುಟಗಳ ಪ್ರಸ್ತಾಪದೊಂದಿಗೆ ಬನ್ನಿ ಮತ್ತು ಅದರ ಮೇಲೆ ನೀವು ಕಾರ್ಯಾಗಾರದಲ್ಲಿ ಏಕೆ ಮುಖಾಮುಖಿಯಾಗಲು ಬಯಸುತ್ತೀರಿ ಎಂಬುದರ ಕುರಿತು ಒಂದು ಪುಟ ಪ್ರೇರಕ ಸಾರಾಂಶವನ್ನು ಸೇರಿಸಿ ನೀವು ವಿನ್ಯಾಸಗೊಳಿಸಲು ಬಯಸುವ ಯಾವುದಾದರೂ 2 ಪುಟಗಳ ಪ್ರಸ್ತಾವನೆಯನ್ನು ಮತ್ತು ಮುಖಾಮುಖಿ ಕಾರ್ಯಾಗಾರಕ್ಕೆ ಬರಲು ನೀವು ಏಕೆ ಪ್ರೇರೇಪಿಸಲ್ಪಟ್ಟಿದ್ದೀರಿ ಎಂಬುದರ ಕುರಿತು ಒಂದು ಪುಟ ಬರೆಯುವಿಕೆಯನ್ನು ನಮಗೆ ಕಳುಹಿಸಬಹುದಾದರೆ ನಾವು ನಿಮ್ಮಲ್ಲಿ ಕೆಲವರನ್ನು ಆಹ್ವಾನಿಸುತ್ತೇವೆ ಅನುಕೂಲಕರ ಸ್ಥಳ ಮತ್ತು ನಾವು ನಿಜವಾಗಿಯೂ ಮುಖಾ ಮುಖಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ನೀವು ವಿನ್ಯಾಸ ಚಿಂತನೆ ಸಿದ್ಧಾಂತವನ್ನು ಆಚರಣೆ ತರಬಹುದು ಪ್ರೊಫೆಸರ್ 1 ಮತ್ತು ಇದಕ್ಕೆ ಗಡುವು ಇದೆಯೇ ಪ್ರೊಫೆಸರ್ 2 ಹೌದು ಇಂದಿನಿಂದ 2 ವಾರದೊಳಗೆ ಅವರು ಏನನ್ನಾದರೂ ಸಲ್ಲಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಪ್ರೊಫೆಸರ್ 1 2 ವಾರಗಳು ಅವರು ನನ್ನಂತೆ ಇದ್ದರೆ ಪ್ರೊಫೆಸರ್ 2 ಸರಿ ಇಂದಿನಿಂದ 4 ವಾರಗಳು ಹಾಗಾಗಿ ನೀವು ಇಂದಿನಿಂದ 4 ವಾರಗಳ ಗಡುವು ಹೊಂದಿದ್ದೀರಿ ದಯವಿಟ್ಟು ನಮಗೆ ಎರಡು ಪುಟಗಳ ಪ್ರಸ್ತಾವನೆ ಮತ್ತು ಒಂದು ಪುಟ ಪ್ರೇರಕ ಹೇಳಿಕೆಯನ್ನು ಕಳುಹಿಸಿ ಮತ್ತು ನಿಮ್ಮಲ್ಲಿ ಕೆಲವರನ್ನು ನಮ್ಮೊಂದಿಗೆ ನೋಡಬೇಕೆಂದು ನಾವು ಭಾವಿಸುತ್ತೇವೆ ಆದ್ದರಿಂದ ನಾವು ವಿನ್ಯಾಸ ಚಿಂತನೆಯ ಬಗ್ಗೆ ಮುಖಾಮುಖಿ ಕಾರ್ಯಾಗಾರವನ್ನು ನಡೆಸಬಹುದು ಪ್ರೊಫೆಸರ್ 1 ನಾವು ಕಾಯುತ್ತಿದ್ದೇವೆ ಧನ್ಯವಾದಗಳು ಪ್ರೊಫೆಸರ್ 2 ನಾವು ಕಾಯುತ್ತಿದ್ದೇವೆ